ಹಿಂದಿನ ಉಪನ್ಯಾಸದಲ್ಲಿ ಸೂಕ್ಷ್ಮ ತರಂಗ ಆವರ್ತನದಲ್ಲಿ ಪ್ರತಿರೋಧ ಹೊಂದಾಣಿಕೆಯ ಮಹತ್ವವನ್ನು ನಾವು ನೋಡಿದ್ದೇವೆ ಈಗ ಈ ಉಪನ್ಯಾಸದಲ್ಲಿ ನಾವು ನಮ್ಮ ಕಡಿಮೆ ಆವರ್ತನ ಜಾಲದ ಜ್ಞಾನದಿಂದಾಗಿ ಲಂಪ್ಡ್ ಅಂಶಗಳೊಂದಿಗೆ ಪ್ರತಿರೋಧ ಹೊಂದಾಣಿಕೆಯ ಜಾಲವನ್ನು ಹೇಗೆ ವಿನ್ಯಾಸಗೊಳಿಸಬೇಕು ಎಂದು ಕಲಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಕೆಲವು ಆವರ್ತನಗಳವರೆಗೆ ಸಾಮಾನ್ಯವಾಗಿ 1 ಗಿಗಾ ಹರ್ಟ್ಜ್ವರೆಗೆ ಲಂಪ್ಡ್ ಅಂಶಗಳನ್ನು ವಿನ್ಯಾಸಕ್ಕಾಗಿ ಬಳಸಬಹುದು ಆದರೆ ನಾವು ಹೆಚ್ಚಿನ ಆವರ್ತನಗಳಿಗೆ ಹೋದರೆ ಈ ಲಂಪ್ಡ್ ಅಂಶಗಳ ನಡವಳಿಕೆಯು ಬದಲಾಗಲು ಪ್ರಾರಂಭಿಸುತ್ತದೆ ಅದೇ ಅಂಶಗಳಂತೆ ಇಂಡಕ್ಟರ್ನಲ್ಲಿಯೂ ನಾವು ಹೆಚ್ಚು ಹೆಚ್ಚಿನ ಆವರ್ತನಕ್ಕೆ ಹೋದರೆ ಮತ್ತು ಇಂಡಕ್ಟರ್ ಕೂಡ ಕೆಲವು ಸ್ಟ್ರೇ ಕೆಪಾಸಿಟನ್ಸ್ ಮತ್ತು ಇತರ ವಿಷಯಗಳನ್ನು ಹೊಂದಿದೆ ಆದ್ದರಿಂದ ಅದರ ನಡವಳಿಕೆಯು ಕಡಿಮೆ ಪ್ರಚೋದಕವಾಗಬಹುದು ಕೆಲವೊಮ್ಮೆ ಸಂಪೂರ್ಣವಾಗಿ ಕೆಪಾಸಿಟಿವ್ ಇತ್ಯಾದಿಗಳಾಗಬಹುದು ನಮ್ಮ ಪ್ರಯೋಗಾಲಯಗಳಲ್ಲಿ ನಾವು ಲಂಪ್ಡ್ ಅಂಶದೊಂದಿಗೆ ಯಾವುದೇ ಪ್ರಯೋಗವನ್ನು ಮಾಡಿದರೆ ಮತ್ತು ಈ ಘಟಕವನ್ನು ನೀವು ಪ್ರಚೋದಿಸುವ ಮೂಲದ ಆವರ್ತನವನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ನೀವು ನೋಡಬಹುದು ಕೆಲವೊಮ್ಮೆ ಅದು ಕೆಪಾಸಿಟಿವ್ ಆಗುತ್ತದೆ ಕೆಲವೊಮ್ಮೆ ಅದು ರೆಸಿಸ್ಟಿವ್ ಆಗುವುದಿಲ್ಲ ಕೇವಲ ಪ್ರತಿರೋಧಕ ಪ್ರಕಾರವಾಗಿರುತ್ತದೆ ಕೆಪಾಸಿಟರ್ ಇತ್ಯಾದಿಗಳಲ್ಲಿಯೂ ಕೂಡ ಅದೇ ತರಹವಾಗಿರುತ್ತದೆ ಅದಕ್ಕಾಗಿಯೇ ಹೆಚ್ಚಿನ ಆವರ್ತನಗಳಲ್ಲಿ ನೀವು ಈ ಲಂಪ್ಡ್ ಅಂಶಗಳನ್ನು ಅವಲಂಬಿಸಲಾಗುವುದಿಲ್ಲ ಆ ಸಮಯದಲ್ಲಿ ನಿಮಗೆ ಎಲ್ ಮತ್ತು ಸಿ ಇತ್ಯಾದಿಗಳ ಪರಿಣಾಮಗಳನ್ನು ಹೊಂದಲು ವಿತರಣಾ ಸರ್ಕ್ಯೂಟ್ರಿಯ ಅಗತ್ಯವಿದೆ ಆದ್ದರಿಂದ ನಾವು ಮುಂದಿನ ಉಪನ್ಯಾಸದಲ್ಲಿ ಅದನ್ನು ನೋಡುತ್ತೇವೆ ಆದ್ದರಿಂದ ಈ 1 ಲಂಪ್ಡ್ ಅಂಶ ಆಧಾರಿತ ಪ್ರತಿರೋಧ ಹೊಂದಾಣಿಕೆ ಜಾಲದ ವಿನ್ಯಾಸವಾಗಿದೆ ಅನೇಕ ಪ್ರಾಯೋಗಿಕ ಸಂದರ್ಭಗಳಲ್ಲಿ ನಾವು ನೋಡಿದ ಆ ಸಂಯುಕ್ತ ಹೊಂದಾಣಿಕೆಯು ಪ್ರತಿರೋಧ ಹೊಂದಾಣಿಕೆಯ ಆದರ್ಶವಾಗಿದೆ ನೀವು ಮೂಲ ಮತ್ತು ಲೋಡ್ ನಡುವೆ ನೀವು ಸಂಯುಕ್ತ ಹೊಂದಾಣಿಕೆಯನ್ನು ಮಾಡಲು ಸಾಧ್ಯವಾದರೆ ನೀವು ಅನೇಕ ಕೆಲಸಗಳನ್ನು ಮಾಡಬಹುದು ಆದ್ದರಿಂದ ಮೂಲ ಮತ್ತು ಲೋಡ್ ಪ್ರತಿರೋಧವನ್ನು ಪರಸ್ಪರ ಸಂಯೋಗಿಸುವಂತೆ ಮಾಡುವ ಮೂಲಕ ಈ ಎರಡನ್ನು ಅಂದರೆ ಮೂಲ ಪ್ರತಿಫಲನ ಗುಣಾಂಕಅನ್ನು ಸೊನ್ನೆ ಮತ್ತು ಲೋಡ್ ಪ್ರತಿಫಲನ ಗುಣಾಂಕ ಅನ್ನು ಸೊನ್ನೆ ಎಂದು ಸಾಧಿಸುವುದು ಈಗ ವಿನ್ಯಾಸಕರ ಕೈಯಲ್ಲಿರುವುದಿಲ್ಲ ಆದ್ದರಿಂದ ಡಿಸೈನರ್ ಅಥವಾ ಸೂಕ್ಷ್ಮ ತರಂಗ ಇಂಜಿನಿಯರ್ ಅವರು ಒಂದು ಮೂಲ ಮತ್ತು ಲೋಡ್ಅನ್ನು ನೀಡಿದಾಗ ಅವುಗಳ ನಡುವೆ ಯಾವಾಗಲೂ ಒಂದು ಜಾಲವನ್ನು ಹಾಕಬಹುದು ಅದನ್ನು ಪ್ರತಿರೋಧ ಹೊಂದಾಣಿಕೆಯ ಜಾಲ ಎಂದು ಕರೆಯಲಾಗುತ್ತದೆ ಮತ್ತು ಜಾಲವು ಪ್ರತಿರೋಧ ಹೊಂದಾಣಿಕೆಯ ಕೆಲಸವನ್ನು ಮಾಡುತ್ತದೆ ಅದನ್ನು ನಾವು ಪ್ರತಿರೋಧ ಹೊಂದಾಣಿಕೆಯ ಜಾಲ ಎಂದು ಕರೆಯುತ್ತೇವೆ ಆದ್ದರಿಂದ ಈ ವಿಷಯವನ್ನು ನೀಡಲು ಮೂಲ ಮತ್ತು ಲೋಡ್ಗಳ ನಡುವೆ ಜಾಲವನ್ನು ಸೇರಿಸಲು ಅವರು ಶಕ್ತರಾಗಿರಬೇಕು ಇದನ್ನು ಪ್ರತಿರೋಧ ಹೊಂದಾಣಿಕೆಯ ಜಾಲ ಎಂದು ಕರೆಯಲಾಗುತ್ತದೆ ಪ್ರತಿರೋಧ ಹೊಂದಾಣಿಕೆಯ ಜಾಲದಲ್ಲಿ ನೀವು ಅದನ್ನು ನೋಡುತ್ತೀರಿ ಆದ್ದರಿಂದ ಅಲ್ಲಿ ಇನ್ಫುಟ್ ಪ್ರತಿರೋಧವಿದೆ ಅದೇ ರೀತಿ ಪ್ರತಿರೋಧ ಹೊಂದಾಣಿಕೆ ಜಾಲದ ಔಟ್ಪುಟ್ ಪ್ರತಿರೋಧವಿದೆ ಈಗ ಈ 2ಅನ್ನು ಅವರು ಸಂಯುಕ್ತ ಹೊಂದಾಣಿಕೆ ಮಾಡಲು ಪ್ರಯತ್ನಿಸಬೇಕು ಆದ್ದರಿಂದ ಆ ಮೂಲ ಪ್ರತಿರೋಧ ಮತ್ತು ಇನ್ಫುಟ್ ಪ್ರತಿರೋಧಗಳು ಸಂಯುಕ್ತವಾಗಿ ಸಂಬಂಧಿಸಿರಬೇಕು ಅದೇ ರೀತಿ ಔಟ್ಪುಟ್ ಬದಿಯಲ್ಲಿ ಲೋಡ್ ಪ್ರತಿರೋಧ ಮತ್ತು ಔಟ್ಪುಟ್ ಪ್ರತಿರೋಧವು ಅವು ಸಂಯುಕ್ತವಾಗಿ ಸಂಬಂಧಿಸಿರಬೇಕು ನಂತರ ಲೋಡ್ ಮತ್ತು ಪ್ರತಿರೋಧ ಹೊಂದಾಣಿಕೆ ಜಾಲದ ನಡುವೆ ನೀವು ಯಾವುದೇ ಮಿಸ್ ಮ್ಯಾಚ್ ಸಮಸ್ಯೆಯನ್ನು ಹೊಂದಿರುವುದಿಲ್ಲ ಅಂತೆಯೇ ಮೂಲ ಮತ್ತು ಪ್ರತಿರೋಧ ಹೊಂದಾಣಿಕೆ ಜಾಲದ ಇನ್ಫುಟ್ ನಡುವೆ ನೀವು ಯಾವುದೇ ಮಿಸ್ ಮ್ಯಾಚ್ ಸಮಸ್ಯೆಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ಲಂಪ್ಡ್ ಅಂಶದಿಂದ ಈ ಪ್ರತಿರೋಧ ಹೊಂದಾಣಿಕೆ ಜಾಲದ ವಿನ್ಯಾಸವನ್ನು ನಾವು ಈಗ ಕಲಿಯುತ್ತೇವೆ ಆದ್ದರಿಂದ ಮೂಲತಃ ಇಡೀ ವಿಷಯಾವು ಈಗ ಮೂರು ಉಪ ಪ್ರತಿರೋಧ ಹೊಂದಾಣಿಕೆಯ ಲೂಪ್ಗಳನ್ನು ಹೊಂದಿದೆ ಎಂದು ನೀವು ನೋಡುತ್ತೀರಿ ಮೊದಲ ಉಪ ವಿಷಯವೆಂದರೆ ಹಳೆಯ ಮೂಲವನ್ನು ಈಗ ಹೊಸ ಮೂಲದಿಂದ ಬದಲಾಯಿಸಲಾಗಿದೆ ಮತ್ತು ಹಳೆಯ ಮೂಲವು ಪ್ರತಿರೋಧ ಹೊಂದಾಣಿಕೆಯ ಜಾಲವನ್ನು ಮತ್ತು ಹಳೆಯ ಲೋಡ್ ಜಾಲವನ್ನು ನೋಡುತ್ತಿದೆ ಇಡೀ ವಿಷಯವು ಈಗ ನೋಡುತ್ತಿದೆ ಆದರೆ ಈ ಪ್ರತಿರೋಧ ಹೊಂದಾಣಿಕೆ ಜಾಲದ ಈ ಮೂಲ ಪ್ರತಿರೋಧ ಮತ್ತು ಇನ್ಫುಟ್ ಪ್ರತಿರೋಧವನ್ನು ನಾವು ಈಗಾಗಲೇ ಸಂಯುಕ್ತವಾಗಿ ಹೊಂದಾಣಿಕೆ ಮಾಡಿಕೊಂಡಿರುವಂತೆ ಅಲ್ಲಿ ನಾವು ಅಭಿವ್ಯಕ್ತಿಯನ್ನು ಬಳಸಬಹುದು ಹಿಂದಿನ ಉಪನ್ಯಾಸದಲ್ಲಿ ಸಂಯುಕ್ತ ಹೊಂದಾಣಿಕೆ ವಿಷಯದಲ್ಲಿ ಅದನ್ನು ನಾವು ಪಡೆದಿದ್ದೇವೆ ಎಂದು ನೀವು ನೋಡಬಹುದು ಲೋಡ್ ಪ್ರತಿರೋಧದ ರೆಸಿಸ್ಟಿವ್ ಭಾಗಕ್ಕೆ ತಲುಪಿಸುವ ಶಕ್ತಿಯು ಆಗಿದೆ ಆ ಸಮಯದಲ್ಲಿ ನಾವು ಹೇಳಿದ್ದೇವೆ ಈಗ ಇಲ್ಲಿ ಇನ್ಫುಟ್ ಬದಿಯಲ್ಲಿ ಈ ಮೊದಲ ಉಪ ಪ್ರತಿರೋಧ ಹೊಂದಾಣಿಕೆಯ ಲೂಪ್ ನಮಗೆ ಅನ್ನು ನೀಡುತ್ತದೆ ಅದು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಮೂಲದ ರೆಸಿಸ್ಟಿವ್ ಭಾಗದಲ್ಲಿ ಯಾವ ಶಕ್ತಿಯನ್ನು ಹೊಂದಿದೆ ಎಂಬುದರಂತೆಯೇ ಇದೆ ಎಂದು ನೀವು ನೋಡುತ್ತೀರಿ ಪ್ರತಿರೋಧ ಹೊಂದಾಣಿಕೆ ಜಾಲದ ಇನ್ಫುಟ್ನಲ್ಲಿ ನೀವು ಅದೇ ಶಕ್ತಿಯನ್ನು ತಲುಪಿಸಬಹುದು ನಂತರ ಇದು ಎರಡನೇ ಉಪ ಪ್ರತಿರೋಧ ಹೊಂದಾಣಿಕೆಯ ಲೂಪ್ ಆಗಿದೆ ಈಗ ಅದರ ಬಗ್ಗೆ ವಿಶೇಷವೇನೂ ಇಲ್ಲ ಮೂರನೇ ಉಪ ಪ್ರತಿರೋಧ ಹೊಂದಾಣಿಕೆಯ ಲೂಪ್ಗೆ ಏನಾಗುತ್ತದೆ ಮೂಲ ಭಾಗದಲ್ಲಿ ನೀವು ನೋಡಬಹುದು ಆದ್ದರಿಂದ ಮೂಲಗಳ ಒಟ್ಟು ಶಕ್ತಿಯಲ್ಲಿ ಅರ್ಧದಷ್ಟು ಲೋಡ್ಗೆ ತಲುಪುತ್ತಿದೆ ಆದ್ದರಿಂದ ಇದು ನೇರ ಸಂಯುಕ್ತ ಹೊಂದಾಣಿಕೆಯ ಪ್ರಕರಣದಂತೆಯೇ ಇದೆ ಆದ್ದರಿಂದ ಪ್ರತಿರೋಧ ಹೊಂದಾಣಿಕೆ ಜಾಲದ ಈ ಪರಿಚಯದೊಂದಿಗೆ ನೀವು ಅದೇ ವಿಷಯವನ್ನು ಸಾಧಿಸುತ್ತಿದ್ದೀರಿ ಆ ಮೂಲ ಶಕ್ತಿಯ ಅರ್ಧದಷ್ಟು ಮೂಲ ಶಕ್ತಿಯು ಆಗಿದೆ ಅದು ಮೂಲ ಪ್ರತಿರೋಧದಲ್ಲಿದೆ ಅದರ ಅರ್ಧದಷ್ಟು ಲೋಡ್ ಪ್ರತಿರೋಧದಲ್ಲಿದೆ ಇದನ್ನು ನೀವು ಇಲ್ಲಿ ಸಾಧಿಸುತ್ತಿದ್ದೀರಿ ಈಗ ಈ ಪ್ರತಿರೋಧ ಹೊಂದಾಣಿಕೆಯ ಜಾಲ ಐಎಮ್ಎನ್ ಅವುಗಳನ್ನು ನಿಷ್ಕ್ರಿಯ ಅಥವಾ ಸಕ್ರಿಯ ಘಟಕಗಳಿಂದ ನಿರ್ಮಿಸಬಹುದು ಈಗ ಉತ್ತಮ ಪ್ರತಿರೋಧ ಹೊಂದಾಣಿಕೆಯ ಜಾಲಗಳಿವೆ ಅವುಗಳನ್ನು ಟ್ರಾನ್ಸಿಸ್ಟರ್ ಆಧಾರಿತ ಎಮಿಟರ್ ಫಾಲೋವರ್ ಸೋರ್ಸ್ ಫಾಲೋವರ್ ಬಫರ್ನಂತಹ ಸಕ್ರಿಯ ಅಂಶಗಳೊಂದಿಗೆ ಮಾಡಬಹುದು ಅಲ್ಲಿ ಸಕ್ರಿಯ ಅಂಶಗಳು ಐಎಫ್ಎಮ್ ಇವೆ ಈಗ ಸಕ್ರಿಯ ಐಎಫ್ಎಮ್ನೊಂದಿಗಿನ ಸಮಸ್ಯೆ ನಿಸ್ಸಂಶಯವಾಗಿ ಯಾವುದೇ ಸಕ್ರಿಯ ಸಾಧನವು ಹೆಚ್ಚಿನ ಸ್ಥಿತಿಗಳ ಎಲೆಕ್ಟ್ರೋನಿಕ್ ಸ್ಥಿತಿಗಳ ಬದಲಾವಣೆಯನ್ನು ಹೊಂದಿದೆ ಮತ್ತು ಅದಕ್ಕಾಗಿಯೇ ಇಡೀ ವಿಷಯದ ಗದ್ದಲವು ಹೆಚ್ಚಾಗುತ್ತದೆ ನಂತರ ಯಾವುದೇ ಸಕ್ರಿಯ ಸಾಧನವು ನಿಷ್ಕ್ರಿಯ ಸಾಧನಗಳಿಗಿಂತ ಹೆಚ್ಚು ದುಬಾರಿಯಾಗಿದೆ ಆದ್ದರಿಂದ ವೆಚ್ಚವು ಹೆಚ್ಚುತ್ತಿದೆ ನಿಸ್ಸಂಶಯವಾಗಿ ಯಾವುದೇ ಸಕ್ರಿಯ ಸಾಧನವು ರೇಖೀಯತೆಯ ಮಿತಿಯನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ರೇಖೀಯತೆಯು ಸಹ ಕುಸಿಯುತ್ತದೆ ಮತ್ತು ಸಕ್ರಿಯ ಸಾಧನಗಳು ಅನೇಕ ಬಾರಿ ರೇಖೀಯತೆಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ನೀವು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಸಕ್ರಿಯ ಸಾಧನಗಳ ಸಂದರ್ಭದಲ್ಲಿ ಕರೆಂಟ್ ಡ್ರೈನ್ ಕೂಡ ಹೆಚ್ಚಾಗುತ್ತದೆ ಏಕೆಂದರೆ ಅವುಗಳು ಈ ಸಕ್ರಿಯ ಸಾಧನಗಳನ್ನು ಹೊಂದಿದ್ದು ಅವು ಸಾಕಷ್ಟು ಬೇಸ್ ಕರೆಂಟ್ ಇತ್ಯಾದಿಗಳನ್ನು ಸೆಳೆಯುತ್ತವೆ ಆದ್ದರಿಂದ ಅದಕ್ಕಾಗಿಯೇ ಅದಕ್ಕೆ ಆದ್ಯತೆ ನೀಡಲಾಗುತ್ತದೆ ನಿಷ್ಕ್ರಿಯ ಐಎಮ್ಎನ್ ಮಾಡುವ ಮೂಲಕ ನಿಮ್ಮ ಉದ್ದೇಶವನ್ನು ಪೂರೈಸಿದರೆ ಅದು ಅನುಕೂಲಕರವಾಗಿರುತ್ತದೆ ಆದ್ದರಿಂದ ನಿಷ್ಕ್ರಿಯ ಐಎಮ್ಎನ್ನಲ್ಲಿ ನೀವು ಅದನ್ನು ಆರ್ ಎಲ್ ಸಿಯೊಂದಿಗೆ ಮಾಡಬಹುದು ಆದರೆ ರೆಸಿಸ್ಟರ್ಅನ್ನು ಸಾಮಾನ್ಯವಾಗಿ ಬಳಸಲಾಗುವುದಿಲ್ಲ ಮತ್ತೆ ಅದು ಕೆಲವು ಶಕ್ತಿ ಹೀರುವಿಕೆಯನ್ನು ಹೊಂದಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನೀವು ಅದನ್ನು ತಪ್ಪಿಸಲು ಸಾಧ್ಯವಾದರೆ ಒಳ್ಳೆಯದು ರೆಸಿಸ್ಟರ್ ಮತ್ತೆ ಸ್ವಲ್ಪ ಗದ್ದಲದ ಸಾಧನವನ್ನು ಹೊಂದಿದೆ ಆದ್ದರಿಂದ ಸಾಮಾನ್ಯವಾಗಿ ನಿಷ್ಕ್ರಿಯ ಸಂಯೋಜಿತ ಹೊಂದಾಣಿಕೆಯ ಜಾಲಗಳಿಗೆ ರೆಸಿಸ್ಟರ್ಅನ್ನು ಬಳಸಲಾಗುವುದಿಲ್ಲ ಆದ್ದರಿಂದ ಮುಖ್ಯವಾಗಿ ನಿಷ್ಕ್ರಿಯ ಐಎಮ್ಎನ್ನಿಂದ ಅಂದರೆ ಎಲ್ಸಿ ಜಾಲಗಳು ಎಲ್ ಅಥವಾ ಸಿಯಿಂದ ಕೂಡಿವೆ ಈಗ ಎಲ್ ಮತ್ತು ಸಿ ಆದರ್ಶವಾಗಿದ್ದರೆ ನಾನು ಹೇಳಿದಂತೆ ಈ ಊಹೆಯು ಒಂದು ನಿರ್ದಿಷ್ಟ ಆವರ್ತನದವರೆಗೆ ಇದೆ ಆ ಆವರ್ತನದ ನಂತರ ನೀವು ಅವುಗಳನ್ನು ಆದರ್ಶ ವಿಷಯ ಎಂದು ಕರೆಯಲು ಸಾಧ್ಯವಿಲ್ಲ ಆದರೆ ಆ ಆವರ್ತನ ವ್ಯಾಪ್ತಿಯಲ್ಲಿ ಅಂದರೆ ಸಾಮಾನ್ಯವಾಗಿ 1 ಗಿಗಾ ಹರ್ಟ್ಜ್ವರೆಗೆ ಎಲ್ಸಿ ಅವು ಪ್ರತಿಕ್ರಿಯಾತ್ಮಕ ಅಂಶಗಳಾಗಿವೆ ಎಂದು ನೀವು ಹೇಳಬಹುದು ಆದ್ದರಿಂದ ಯಾವುದೇ ಶಕ್ತಿಯು ಅಲ್ಲಿ ಡೆಸಿಪೇಟ್ ಆಗುವುದಿಲ್ಲ ಆದ್ದರಿಂದ ಮತ್ತು ಅವುಗಳಿಗೆ ಒಂದೇ ಆಗಿರುತ್ತದೆ ಅದಕ್ಕಾಗಿಯೇ ಪ್ರತಿರೋಧ ಹೊಂದಾಣಿಕೆಯ ಜಾಲದಲ್ಲಿ ನೀವು ಎಲ್ಸಿಯನ್ನು ಆಧರಿಸಿದರೆ ಪ್ರತಿರೋಧ ಹೊಂದಾಣಿಕೆ ಜಾಲಕ್ಕೆ ನೀವು ಏನನ್ನು ಇನ್ಫುಟ್ ಶಕ್ತಿಯಾಗಿ ನೀಡುತ್ತೀರಿ ಅದನ್ನೇ ನಾವು ಪಡೆಯುತ್ತೇವೆ ಈ ನಿಷ್ಕ್ರಿಯ ವಿಷಯದಲ್ಲಿ ಅದೇ ಶಕ್ತಿಯನ್ನು ನೀವು ಹಿಂದಕ್ಕೆ ಪಡೆಯಬಹುದು ಅಲ್ಲಿ ಎಲ್ ಮತ್ತು ಸಿಯಲ್ಲಿ ಯಾವುದೇ ಹೀರುವಿಕೆ ಇಲ್ಲ ಈಗ ನೀವು ಗರಿಷ್ಠ ಶಕ್ತಿ ಸಾಗಣೆಯನ್ನು ಖಚಿತಪಡಿಸಿಕೊಳ್ಳುತ್ತೀರಿ ಇಲ್ಲಿ ಸಿಗ್ನಲ್ ವೋಲ್ಟೇಜ್ನಲ್ಲಿ ಯಾವುದೇ ಹಂತದ ಬದಲಾವಣೆಯಿಲ್ಲ ಈಗ ಸಾಮಾನ್ಯವಾಗಿ ನೀವು ವರ್ಧಕವನ್ನು ಹೊಂದಲು ಬಯಸಿದರೆ ಆ ಸಮಯದಲ್ಲಿ 1 ಪ್ರತಿರೋಧ ಹೊಂದಾಣಿಕೆ ಜಾಲಕ್ಕೆ ಬದಲಾಗಿ ಟ್ರಾನ್ಸಿಸ್ಟರ್ ಕಾರಣದಿಂದಾಗಿ ನೀವು 2 ಪ್ರತಿರೋಧ ಹೊಂದಾಣಿಕೆ ಜಾಲವನ್ನು ಸಹ ಹೊಂದಬಹುದು ಟ್ರಾನ್ಸಿಸ್ಟರ್ನಲ್ಲಿ ಅದು ಇನ್ಫುಟ್ ಮತ್ತು ಔಟ್ಪುಟ್ ಎಂದು ನಿಮಗೆ ತಿಳಿದಿದೆ ಅವುಗಳ ನಡುವೆ ಸಂಪರ್ಕವಿದೆ ಅದಕ್ಕಾಗಿಯೇ 1 ಸಿಂಗಲ್ ಪ್ರತಿರೋಧ ಹೊಂದಾಣಿಕೆ ಜಾಲವು ಯಾವಾಗಲೂ ಅಲ್ಲಿ ಸಂಪೂರ್ಣ ಪ್ರತಿರೋಧ ಹೊಂದಾಣಿಕೆಯನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಇನ್ಫುಟ್ ಮತ್ತು ಔಟ್ಪುಟ್ ನಡುವಿನ ಜೋಡಣೆಯ ಕಾರಣ ಅದು ಯಾವುದೇ ಟ್ರಾನ್ಸಿಸ್ಟರ್ವು 3 ಟರ್ಮಿನಲ್ ಸಾಧನವಾಗಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಯಾವುದನ್ನು ಇನ್ಫುಟ್ ಮತ್ತು ಔಟ್ಪುಟ್ ಎಂದು ಕರೆಯುತ್ತೀರಿ ಅವುಗಳಲ್ಲಿ 1 ಸಾಮಾನ್ಯವಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಯಾವುದೇ 2 ಹೊಂದಾಣಿಕೆಯ ಜಾಲದಲ್ಲಿ ಇನ್ಫುಟ್ ಮತ್ತು ಔಟ್ಪುಟ್ ಒಂದು ಜೋಡಣೆ ಇದೆ ಅದಕ್ಕಾಗಿಯೇ ನಿಮಗೆ ಹೆಚ್ಚುವರಿ ಮಟ್ಟದ ಹೊಂದಾಣಿಕೆ ಜಾಲದ ಅಗತ್ಯವಿರುತ್ತದೆ ಆದರೆ ನಾವು ಉಪನ್ಯಾಸಗಳಲ್ಲಿ ನಾವು ಇವುಗಳ ಬಗ್ಗೆ ಮಾತನಾಡುವುದಿಲ್ಲ ಸ್ಪರ್ಶವನ್ನು ಒಳಗೊಂಡಿರುವ ಮೋಡ್ಅನ್ನು ಹೇಗೆ ಮಾಡಬೇಕೆಂಬುವುದನ್ನು ಸೂಕ್ಷ್ಮ ತರಂಗ ವಿನ್ಯಾಸಕಾರರು ತಿಳಿದಿರಬೇಕು ಈಗ ಮೂಲಭೂತವಾಗಿ ನಾವು ನೋಡುತ್ತೇವೆ ನೀವು ಪ್ರತಿರೋಧ ಹೊಂದಾಣಿಕೆ ಜಾಲವನ್ನು ವಿನ್ಯಾಸಗೊಳಿಸುತ್ತಿದ್ದರೆ ಈಗ ಎಲ್ಸಿ ಬೇಸ್ ಅಲ್ಲಿ ಏನಾಗುತ್ತದೆ ಆ ಎಲ್ ಮತ್ತು ಸಿ ಪ್ರತಿರೋಧಗಳಾಗಿವೆ ಅವು ಆವರ್ತನ ಅವಲಂಬಿತವಾಗಿವೆ ವಾಸ್ತವವಾಗಿ ಅವು ಆವರ್ತನ ಅವಲಂಬಿತ ಪ್ರತಿಕ್ರಿಯಾತ್ಮಕತೆಯನ್ನು ಹೊಂದಿವೆ ಆದ್ದರಿಂದ ಹೊಂದಾಣಿಕೆ ಜಾಲದ ಪ್ರತಿರೋಧವು ಅದು ಆವರ್ತನ ಅವಲಂಬಿತವಾಗಿದೆ ಎಂದು ನಾವು ಹೇಳಬಹುದು ಆದ್ದರಿಂದ ನಿರ್ದಿಷ್ಟ ಆವರ್ತನದಲ್ಲಿ ಈ ಹೊಂದಾಣಿಕೆಯನ್ನು ಸಾಧಿಸಲಾಗುತ್ತದೆ ಈಗ ನೀವು ಸಿಗ್ನಲ್ ನೀಡಿದರೆ ಸಾಮಾನ್ಯವಾಗಿ ನಮ್ಮ ಬೇಸ್ ಬ್ಯಾಂಡ್ ಸಂಕೇತಗಳನ್ನು ನೀವು ನೋಡುತ್ತೀರಿ ಅದು ವಿವಿಧ ಆವರ್ತನ ಸಂಕೇತಗಳನ್ನು ಸಂಯೋಜಿಸುತ್ತದೆ ನಾನು ಮಾತನಾಡುವಾಗ ವಿವಿಧ ಸೈನುಸೋಯಿಡಲ್ ಸಂಕೇತಗಳು ಬರುವಂತೆ ಒಂದೇ ಆವರ್ತನವನ್ನು ಪಡೆಯಲು ಇದು ತುಂಬಾ ಪ್ರತಿಕ್ರಿಯಾತ್ಮಕವಾಗಿದೆ ಆದ್ದರಿಂದ ಇದು ಹತ್ತಿರದ ವಿವಿಧ ಆವರ್ತನಗಳ ಮಿಶ್ರಣವಾಗಿದೆ ಇದರರ್ಥ ಒಂದು ನಿರ್ದಿಷ್ಟ ಆವರ್ತನದಲ್ಲಿ ಪ್ರತಿರೋಧ ಹೊಂದಾಣಿಕೆಯ ಜಾಲವು ಹೊಂದಿಕೆಯಾದರೆ ಆದರೆ ಸಂಕೇತವು ಸ್ವಲ್ಪ ಅಗಲವಾಗಿದ್ದರೆ ಸ್ವಲ್ಪ ವಿಶಾಲವಾದ ಆವರ್ತನಗಳನ್ನು ಹೊಂದಿರುವ ಬ್ಯಾಂಡ್ ಆಗಿದ್ದರೆ ಏನಾಗಬಹುದು ಪ್ರತಿರೋಧ ಹೊಂದಾಣಿಕೆಯಾಗಬಹುದೇ ಆದ್ದರಿಂದ ಈ ರೇಖಾಚಿತ್ರದಿಂದ ನೀವು ನೋಡಬಹುದು ಸ್ಮಿತ್ ಚಾರ್ಟ್ನಲ್ಲಿ ನೀವು ಪ್ರತಿರೋಧವನ್ನು ಯೋಜಿಸಿದರೆ ಈಗ ಆವರ್ತನದಲ್ಲಿನ ಬದಲಾವಣೆಯೊಂದಿಗೆ ಸಹ ಪ್ರತಿರೋಧವು ಬದಲಾಗುವುದಿಲ್ಲ ಇದು ಒಂದು ರಾಕ್ ಘನವಾಗಿರುತ್ತದೆ ಅದು ಉತ್ತಮ ಪ್ರತಿರೋಧ ಹೊಂದಾಣಿಕೆಯಾಗಿದೆ ಆದರೆ ಕರ್ವ್ ತೋರಿಸಿದಂತೆ ನಾವು ಆವರ್ತನವನ್ನು ಬದಲಾಯಿಸುವಾಗ ಇದರ ಲೋಕಸ್ನಂತಹ ವ್ಯತ್ಯಾಸವಿದೆ ಈಗ ಸ್ಪಷ್ಟವಾಗಿ ಆ ಪ್ರತಿರೋಧದ ಬದಲಾವಣೆಯೂ ಹೆಚ್ಚಿರಬಾರದು ಏಕೆಂದರೆ ಉದ್ದೇಶವು ಕಳೆದು ಹೋಗುತ್ತದೆ ಏಕೆಂದರೆ ನಾವು ಈ ಪ್ರತಿರೋಧ ಹೊಂದಾಣಿಕೆಯ ಜಾಲದಿಂದ ನಿರ್ದಿಷ್ಟ ಪ್ರತಿರೋಧವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಕಿರಿದಾದ ಬ್ಯಾಂಡ್ ಹೊಂದಾಣಿಕೆ ಎಂದರೇನು ಎಂದು ನಾವು ವ್ಯಾಖ್ಯಾನಿಸುತ್ತೇವೆ ಕಿರಿದಾದ ಬ್ಯಾಂಡ್ ಪ್ರತಿರೋಧ ಹೊಂದಾಣಿಕೆ ಎಂದರೆ ಸಾಪೇಕ್ಷ ಬ್ಯಾಂಡ್ ವಿಡ್ತ್ ಅದು ಬ್ಯಾಂಡ್ ವಿಡ್ತ್ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಅದು ಜಾಲವನ್ನು ಒಳಗೊಳ್ಳುವ ಗರಿಷ್ಠ ಆವರ್ತನ ಮೈನಸ್ ಕನಿಷ್ಟವಾಗಿದೆ ಆದ್ದರಿಂದ ಬ್ಯಾಂಡ್ ವಿಡ್ತ್ ಅನ್ನು ಕೇಂದ್ರ ಆವರ್ತನದಿಂದ ಭಾಗಿಸಿದಾಗ ಆ ಸಾಪೇಕ್ಷ ಬ್ಯಾಂಡ್ ವಿಡ್ತ್ 15 ಪ್ರತಿಶತದೊಳಗೆ ಇರುತ್ತದೆ ಅದನ್ನು ಕಿರಿದಾದ ಬ್ಯಾಂಡ್ ವಿನ್ಯಾಸ ಎಂದು ಕರೆಯಲಾಗುತ್ತದೆ ಈ ವಾರದ ಉಪನ್ಯಾಸದ ಕೊನೆಯಲ್ಲಿ ನಾವು ವಿಶಾಲವಾದ ಬ್ಯಾಂಡ್ ಪ್ರತಿರೋಧ ಹೊಂದಾಣಿಕೆಯ ವಿನ್ಯಾಸವನ್ನು ನೋಡುತ್ತೇವೆ ಅಲ್ಲಿ ಹೆಚ್ಚು ವಿಶಾಲವಾದ ಆವರ್ತನಗಳ ಬ್ಯಾಂಡ್ ಅಂದರೆ ಹೆಚ್ಚು ವಿಶಾಲವಾದ ಆವರ್ತನಗಳ ಬ್ಯಾಂಡ್ ಅನ್ನು ಹೊಂದಿರುವ ಹೆಚ್ಚು ವಿಶಾಲವಾದ ಸಂಕೇತಗಳು ಅವುಗಳನ್ನು ಆ ಪ್ರತಿರೋಧ ಹೊಂದಾಣಿಕೆಯ ಜಾಲದೊಂದಿಗೆ ಹೊಂದಿಸಬಹುದು ಈಗ 1 ವಿಷಯವೆಂದರೆ ನೀವು ಅದನ್ನು ಯೋಜಿಸಬಹುದು ನೀವು ಯಾವಾಗಲೂ ಪ್ರತಿಫಲನ ಗುಣಾಂಕವನ್ನು ಸೊನ್ನೆ ಮಾಡಲು ಸಾಧ್ಯವಾಗದಿದ್ದರೂ ನೀವು ಅದನ್ನು ಮಾಡಬಹುದು ನಾನು ಒಂದು ನಿರ್ದಿಷ್ಟ ಹಂತದವರೆಗೆ ರಿಟರ್ನ್ ಲಾಸ್ಅನ್ನು ಮಾಡುತ್ತೇನೆ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ನೋಡುವಂತೆ ನಾನು ಲೋಡ್ ಪ್ರತಿಫಲನ ಗುಣಾಂಕವನ್ನು ಹೊಂದಿದ್ದೇನೆ ಆದ್ದರಿಂದ ಶಕ್ತಿ ನಷ್ಟವು ಇಷ್ಟು ಅದನ್ನು ಸಹಿಸಿಕೊಳ್ಳಬಹುದು ಎಂದು ಹೇಳೋಣ ಆ ಸಂದರ್ಭದಲ್ಲಿ ನೀವು ಅನುಭವಿಸಬಹುದಾದ ಗರಿಷ್ಠ ಲೋಡ್ ಪ್ರತಿಫಲನ ಗುಣಾಂಕ ಯಾವುದು ಎಂದು ನಾವು ನಿರ್ಧರಿಸಬಹುದು ಅಂದರೆ ರಿಟರ್ನ್ ನಷ್ಟವನ್ನು ಡಿಬಿ ಸ್ಕೇಲ್ನಲ್ಲಿ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾವು ಅದನ್ನು ಯೋಜಿಸಬಹುದು ಏಕೆಂದರೆ ನೀವು ಪ್ರತಿಫಲನ ಗುಣಾಂಕವನ್ನು ಹೊಂದಿದ್ದರೆ ಅಂದರೆ ನಮ್ಮ ಸ್ಮಿತ್ ಚಾರ್ಟ್ ವಿಷಯದಲ್ಲಿ ಅದು ಆಗಿದೆ ಆದ್ದರಿಂದ ಶಕ್ತಿ ಪ್ರತಿಫಲನ ಗುಣಾಂಕವು ಆಗಿದೆ ಆದ್ದರಿಂದ ಸ್ಮಿತ್ ಚಾರ್ಟ್ ವಿಷಯದಲ್ಲಿ ಈಗ ಸ್ಮಿತ್ ಚಾರ್ಟ್ಅನ್ನು ಚಾರ್ಟ್ ಎಂದು ಪರಿಗಣಿಸಿ ಅದು ಪ್ರತಿಫಲನ ಗುಣಾಂಕ ಚಾರ್ಟ್ ಆಗಿದೆ ಆದ್ದರಿಂದ ವಲಯಗಳನ್ನು ಕೇಂದ್ರ ಸೊನ್ನೆ ಮತ್ತು ತ್ರಿಜ್ಯ ಎ ಹೊಂದಿರುವ ವಲಯಗಳ ಕುಟುಂಬವನ್ನು ಪ್ರತಿನಿಧಿಸುತ್ತದೆ ತ್ರಿಜ್ಯವನ್ನು ಗಾಮಾ ಪರಿಮಾನದಿಂದ ನೀಡಲಾಗಿದೆ ಆದ್ದರಿಂದ ನೀವು ಲೋಕಸ್ ವಿವಿಧ ರಿಟರ್ನ್ ನಷ್ಟಗಳ ವಿವಿಧ ವಲಯಗಳನ್ನು ಯೋಜಿಸಬಹುದು ಮತ್ತು ನಿಮ್ಮ ಪ್ರತಿರೋಧದ ಬಿಂದುಗಳು ಆ ವಲಯದೊಳಗೆ ಇದೆಯೇ ಎಂದು ನೋಡಬಹುದು ಅವು ಆ ವಲಯದಲ್ಲಿದ್ದರೆ ಹಿಂದಿನ 1ರಂತೆ ಅದು ಬದಲಾಗುತ್ತಿರುವುದನ್ನು ನೀವು ನೋಡಿದಾಗ ರಿಟರ್ನ್ ನಷ್ಟವನ್ನು ನಿರ್ವಹಿಸಬಹುದೆಂದು ನಿಮಗೆ ತಿಳಿದಿದೆ ಈಗ ನೀವು ಅದನ್ನು ಯಾವಾಗಲೂ ನೋಡಬಹುದು ಆವರ್ತನವು ಈ ರೀತಿಯಾಗಿ ಬದಲಾಗುವ ಅವಶ್ಯಕತೆಯಿದೆ ಎಂದು ನಾನು ಭಾವಿಸುತ್ತೇನೆ ಆದರೆ ರಿಟರ್ನ್ ನಷ್ಟವು ಇದಕ್ಕಿಂತ ಹೆಚ್ಚು ಬದಲಾಗಬಾರದು ಆದ್ದರಿಂದ ಈ ಕರ್ವ್ಅನ್ನು ಆ ರಿಟರ್ನ್ ನಷ್ಟದ ವಲಯದಲ್ಲಿ ನಾವು ಸೂಪರ್ ಇಂಪೋಸ್ ಮಾಡಿದರೆ ಅಲ್ಲಿಂದ ನೀವು ಎಷ್ಟು ಗರಿಷ್ಠ ರಿಟರ್ನ್ ನಷ್ಟವನ್ನು ಅನುಭವಿಸಬಹುದು ಎಂಬುವುದನ್ನು ನೋಡಬಹುದು ಮತ್ತು ಅದರಿಂದ ಈ ವಿನ್ಯಾಸವೋ ಅಥವಾ ಇಲ್ಲವೋ ಎಂದು ನೀವು ಹೇಳಬಹುದು ಆದ್ದರಿಂದ ಇದನ್ನು ರಿಟರ್ನ್ ನಷ್ಟದ ಮಿತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ರಿಟರ್ನ್ ನಷ್ಟ ಹೊಂದಾಣಿಕೆಯ ಮೂಲಕ ಪ್ರತಿರೋಧ ಹೊಂದಾಣಿಕೆ ಸ್ವೀಕಾರಾರ್ಹ ಆರ್ಎಲ್ ಮಟ್ಟವನ್ನು ಕಂಡುಕೊಳ್ಳಿ ಅದು ನೈಜ ಅಕ್ಷವನ್ನು 2 ಬಿಂದುಗಳಾಗಿ ಕತ್ತರಿಸುವ ವಲಯವನ್ನು ಎಳೆಯಿರಿ ಆದ್ದರಿಂದ ಆ 2 ಪ್ರತಿರೋಧಗಳು ತೀವ್ರ ಬಿಂದುಗಳಲ್ಲಿವೆ ಅದಕ್ಕಿಂತ ಆಚೆಗೆ ನೀವು ಹೋಗಬೇಕಾಗಿಲ್ಲ ಈಗ ನಿಮ್ಮ ಯಾವುದೇ ಪ್ರತಿರೋಧ ಹೊಂದಾಣಿಕೆಯ ಜಾಲದ ರಿಟರ್ನ್ ನಷ್ಟ ಎಷ್ಟು ನೀವು ಜಾಲ ವಿಶ್ಲೇಷಕವನ್ನು ಬಳಸಬಹುದು ಈ ಉಪನ್ಯಾಸ ಸರಣಿಯಲ್ಲಿ ನಾನು ನಂತರ ಜಾಲ ವಿಶ್ಲೇಷಕವನ್ನು ಅಧ್ಯಯನ ಮಾಡುತ್ತೇವೆ ಆದ್ದರಿಂದ ಜಾಲ ವಿಶ್ಲೇಷಕದಲ್ಲಿ ನೀವು ಪ್ರತಿರೋಧ ಹೊಂದಾಣಿಕೆ ಜಾಲದ ಇನ್ಫುಟ್ ಪೋರ್ಟ್ ಅಥವಾ ಔಟ್ಪುಟ್ ಪೋರ್ಟ್ಅನ್ನು ಸಂಪರ್ಕಿಸಬಹುದು ಮತ್ತು ನೀವು ಹಲವಾರು ಚದುರುವಿಕೆ ನಿಯತಾಂಕಗಳನ್ನು ಕಾಣಬಹುದು ಅದನ್ನೂ ಕೂಡ ನಾವು ನಂತರ ಅಧ್ಯಯನ ಮಾಡುತ್ತೇವೆ ಪ್ರತಿರೋಧ ಹೊಂದಾಣಿಕೆ ಜಾಲದ ವರ್ತನೆ ಏನು ಎಂದು ನೀವು ಕಂಡುಹಿಡಿಯಬಹುದು ಆದ್ದರಿಂದ ಜಾಲ ವಿಶ್ಲೇಷಕದ ಸಹಾಯದಿಂದ ನೀವು ಪ್ರತಿರೋಧ ಹೊಂದಾಣಿಕೆಯ ಜಾಲವನ್ನು ಅಧ್ಯಯನ ಮಾಡಬಹುದು ಈಗ ನಾವು ನಿಷ್ಕ್ರಿಯ ಐಎಮ್ಎನ್ ವಿನ್ಯಾಸಕ್ಕೆ ಬರೋಣ ಆದ್ದರಿಂದ ಅವುಗಳ ಪರಿಭಾಷೆಯಲ್ಲಿ ವಿವಿಧ ವಿಷಯಗಳಿವೆ 1 ಆರ್ಮ್ ಎಂದರೆ ಸಾಮಾನ್ಯವಾಗಿ ಸರಣಿ ಅಂಶವಾಗಿದೆ ಆದ್ದರಿಂದ ಅದು ಇಂಡಕ್ಟರ್ ಅಥವಾ ಕೆಪಾಸಿಟರ್ ಆಗಿರಬಹುದು ಆದ್ದರಿಂದ ಆರ್ಮ್ ಎಂದರೆ ಸರಣಿ ಆರ್ಮ್ ಶಾಖೆ ಎಂದರೆ ಸಮಾನಾಂತರ ಶಾಖೆ ಆಗಿದೆ ಆದ್ದರಿಂದ ಅದು ಎಲ್ ಮತ್ತು ಸಿ ಆಗಿರಬಹುದು ಆದ್ದರಿಂದ ಇದರರ್ಥ ನೀವು ಇಂಡಕ್ಟರ್ ಅಥವಾ ಕೆಪಾಸಿಟರ್ಅನ್ನು ಹೊಂದಬಹುದು ಸರಣಿಯಲ್ಲಿ ಇಂಡಕ್ಟರ್ಅನ್ನು ಅಥವಾ ಶಾಖೆಯಲ್ಲಿ ಕೆಪಾಸಿಟರ್ ಇತ್ಯಾದಿಗಳನ್ನು ಅದರ ವಿವಿಧ ಸಂಯೋಜನೆಗಳನ್ನು ಹೊಂದಬಹುದು ಈಗ ಐಎಮ್ಎನ್ ಸರಣಿಯಲ್ಲಿ ಒಂದು ಭಾಗದಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳೋಣ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು 1 ಭಾಗವನ್ನು ಸೇರಿಸುವುದರೊಂದಿಗೆ ಹಿಂದಿನ ಪ್ರತಿರೋಧವಾಗಿತ್ತು ಎಂದು ಭಾವಿಸೋಣ ಆದ್ದರಿಂದ Z ಹೊಸ ತರಂಗವಾಗುತ್ತದೆ ಅದು ಸರಣಿಯಲ್ಲಿದ್ದರೆ ಆ ಹೆಚ್ಚುವರಿ ಆರ್ಮ್ನಿಂದ ಹೆಚ್ಚುವರಿ ಅನ್ನು ನೀಡಲಾಗುತ್ತದೆ ಆದ್ದರಿಂದ ಎಲ್ ಮತ್ತು ಸಿಗೆ ಆಗಿದೆ ಆದ್ದರಿಂದ ನೀವು ಆ ಅನ್ನು ಸೇರಿಸುತ್ತಿದ್ದೀರಿ ಈಗ ನೀವು ನೋಡಬಹುದಾದ ಎಲ್ ಅಥವಾ ಸಿ ಸರಣಿಯ ಆವರ್ತನ ಪ್ರತಿಕ್ರಿಯೆ ಅದು ಈ ರೀತಿ ಬದಲಾಗುತ್ತದೆ ಇದು ಆವರ್ತನ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಇಂಡಕ್ಟನ್ಸ್ ಗಾಗಿ ಇದು ರೇಖೀಯವಾಗಿ ಬದಲಾಗುತ್ತದೆ ಕೆಪಾಸಿಟನ್ಸ್ಗೆ ಅದು ಇಂಡಕ್ಟ್ಲಿ ಬದಲಾಗುವುದಿಲ್ಲ ಅದು ಹೈಪರ್ಬೋಲಾ ಪ್ರಕಾರದ ವ್ಯತ್ಯಾಸವಾಗಿದೆ ಮತ್ತು ಈ ಆವರ್ತನ ಪ್ರತಿಕ್ರಿಯೆ ನಿಮಗೆ ತಿಳಿದಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಸ್ಮಿತ್ ಚಾರ್ಟ್ನಲ್ಲಿ ಅದು ಹೇಗೆ ಬದಲಾಗುತ್ತದೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಕೆಪಾಸಿಟನ್ಸ್ಅನ್ನು ನೋಡಿದ್ದೇವೆ ಆದ್ದರಿಂದ ಪಿ ಒಂದು ಬಿಂದು ಎಂದು ಭಾವಿಸೋಣ ಈಗ ಈ ಪಾಯಿಂಟ್ ಪಿ ನಾನು ಪ್ರತಿರೋಧ ಹೊಂದಾಣಿಕೆ ಜಾಲಕ್ಕೆ ಸೇರುವ ಮೊದಲು ಅಥವಾ ನಾನು ಸರಣಿ ಆರ್ಮ್ಗೆ ಸೇರುವ ಮೊದಲು ನನ್ನ ಪಾಯಿಂಟ್ ಎಂದು ಭಾವಿಸೋಣ ಈಗ ನಾನು ಸರಣಿಯ ವಿಷಯವನ್ನು ಸೇರಿಸುತ್ತೇನೆ ಆದ್ದರಿಂದ ಇದು ಸರಣಿ ಇಂಡಕ್ಟರ್ ಆಗಿದ್ದರೆ ಅಂದರೆ ಇಂಡಕ್ಟನ್ಸ್ ಮೌಲ್ಯವು ಹೆಚ್ಚು ಇರುತ್ತದೆ ಆದ್ದರಿಂದ ಧನಾತ್ಮಕ ಪ್ರತಿಕ್ರಿಯಾತ್ಮಕತೆಯು ಹೆಚ್ಚು ಇರುತ್ತದೆ ಆದ್ದರಿಂದ ಆ ಸ್ಮಿತ್ ಚಾರ್ಟ್ನಿಂದ ನಿಮಗೆ ಮೂಲತಃ ತಿಳಿದಿದೆ ಇದರರ್ಥ ನಾನು ಸ್ಥಿರ ಪ್ರತಿರೋಧ ವೃತ್ತದಲ್ಲಿ ಚಲಿಸುತ್ತೇನೆ ಆದರೆ ನಾನು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತೇನೆ ಮತ್ತು ಹೆಚ್ಚಿನ ಮೌಲ್ಯವನ್ನು ಪಡೆಯುತ್ತೇನೆ ಮತ್ತೊಂದೆಡೆ ಸರಣಿಯ ಆರ್ಮ್ ಕೆಪಾಸಿಟರ್ ಆಗಿದ್ದರೆ ನಾನು ಕೆಳಗೆ ಬರುತ್ತೇನೆ ಅಂದರೆ ನಾನು ಆಂಟಿ ಕ್ಲೋಕ್ಕ್ ವೈಸ್ ಚಲಿಸುತ್ತೇನೆ ಆದ್ದರಿಂದ ಅದನ್ನು ದಿಕ್ಕಿನಿಂದ ತೋರಿಸಲಾಗಿದೆ ಆದ್ದರಿಂದ ಸರಣಿ ಆರ್ಮ್ ಎಲ್ ಚಲನೆಗೆ ಪ್ರದಕ್ಷಿಣಾಕಾರವಾಗಿ ಸಿ ಆರ್ಮ್ಗೆ ಆಂಟಿ ಕ್ಲೋಕ್ಕ್ ವೈಸ್ ಆಗಿ ಮಾಡುತ್ತದೆ ಈಗ ಅದೇ ರೀತಿ ಶಾಖೆಯು ಸಮಾನಾಂತರವಾಗಿರಬಹುದು ಆ ಸಂದರ್ಭದಲ್ಲಿ ಹೊಸ ಅಡ್ಮಿಟಂಸ್ವು ಹಳೆಯ ಅಡ್ಮಿಟಂಸ್ ಪ್ಲಸ್ ಆಗಿರುತ್ತದೆ ಮತ್ತು ಎಲ್ ಮತ್ತು ಸಿಗೆ ಕಂಡಕ್ಟನ್ಸ್ ಬದಲಾವಣೆಯು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇದು ಶಾಖೆಗಳ ಆವರ್ತನ ಪ್ರತಿಕ್ರಿಯೆ ಇದು ನಿಮಗೆ ತಿಳಿದಿದೆ ಈಗ ಸ್ಮಿತ್ ಚಾರ್ಟ್ನಲ್ಲಿ ಇದರರ್ಥ ಪಾಯಿಂಟ್ ಪಿ ನಿಂದ ನಾನು ಇಂಡಕ್ಟನ್ಸ್ನ ಸಮಾನಾಂತರ ಶಾಖೆಯನ್ನು ಹೊಂದಿದ್ದರೆ ಇದರರ್ಥ ನಾನು ಆಂಟಿ ಕ್ಲೋಕ್ಕ್ ವೈಸ್ಹೋಗುತ್ತಿದ್ದೇನೆ ಆದರೆ ಸಮಾನಾಂತರ ಶಾಖೆಯಲ್ಲಿನ ಕೆಪಾಸಿಟರ್ಗಾಗಿ ನಾನು ಪ್ರದಕ್ಷಿಣಾಕಾರವಾಗಿ ಬರುತ್ತಿದ್ದೇನೆ ಈಗ ಇದರರ್ಥ ಈ ಹಿಂದಿನ 2 ಚಿತ್ರಗಳನ್ನು ನಾನು ಇಲ್ಲಿ ಇರಿಸಿದ್ದೇನೆ ಆದ್ದರಿಂದ ನೀವು ನೋಡಲು ಪ್ರಯತ್ನಿಸುವ ಪಿ ಪಾಯಿಂಟ್ ಈ ಪಿ ಬಿಂದುವಾಗಿದೆ ಆದ್ದರಿಂದ ಒಂದು ಪ್ರತಿರೋಧವಿದೆ ಈಗ ಪ್ರತಿರೋಧ ಹೊಂದಾಣಿಕೆಯ ಜಾಲವು ಒಂದೋ ಆರ್ ಅಥವಾ ಎಲ್ ಅಥವಾ ಸಿ ಅವುಗಳಲ್ಲಿ ಒಂದನ್ನು ಸೇರಿಸುತ್ತದೆ ಆದ್ದರಿಂದ ಇದು ಒಂದೇ ಅಂಶ ಎಲ್ ಆಗಿದ್ದರೆ ಅದು ಪ್ರದಕ್ಷಿಣಾಕಾರದಲ್ಲಿ ಚಲಿಸುತ್ತದೆ ಆಗಿದ್ದರೆ ಅದು ಆಂಟಿ ಕ್ಲಾಕ್ ವೈಸ್ನಲ್ಲಿದೆ ಆದ್ದರಿಂದ ನೀವು ಇಲ್ಲಿ ವಿವಿಧ ಪೂಲ್ ದಿಕ್ಕುಗಳನ್ನು ನೋಡುತ್ತೀರಿ ಈಗ ಅದರ ಆಧಾರದ ಮೇಲೆ 1 ಪಾಯಿಂಟ್ ಪಿಯಿಂದ ರಿಟರ್ನ್ ನಷ್ಟವು ಸ್ವೀಕಾರಾರ್ಹವಲ್ಲ ಎಂದು ಭಾವಿಸೋಣ ಆಗ ನಾನು ಹತ್ತಿರ ಬರಬೇಕು ಅಥವಾ ರಿಟರ್ನ್ ನಷ್ಟದ ವಲಯವನ್ನು ತಗ್ಗಿಸಬೇಕು ಆದ್ದರಿಂದ ಈ ಪ್ರತಿರೋಧ ಹೊಂದಾಣಿಕೆಯ ಜಾಲದ ಸಹಾಯದಿಂದ ನನ್ನನ್ನು ವಿವಿಧ ಪ್ರತಿರೋಧಗಳಿಗೆ ಎಳೆಯಬಹುದು ಅಂದರೆ ಈ ರೇಖಾಚಿತ್ರವು ಯಾವ 1ಅನ್ನು ಸೇರಿಸಬೇಕು ಅನ್ನು ಸೇರಿಸಬೇಕೇ ಎಂಬುವುದರಲ್ಲಿ ಸಹಾಯ ಮಾಡುತ್ತದೆ ನಿಮಗೆ ವಿವಿಧ ಆಯ್ಕೆಗಳಿವೆ ಆದರೆ ಅದನ್ನು ಎಲ್ಲಿ ಎಳೆಯಲಾಗುತ್ತದೆಂದು ನೀವು ಇಲ್ಲಿ ನೋಡಬಹುದು ಮತ್ತು ಆದ್ದರಿಂದ ಅದು ಸ್ವೀಕಾರಾರ್ಹವೇ ಅಥವಾ ಇಲ್ಲವೇ ಇತ್ಯಾದಿಗಳನ್ನು ನೀವು ನೋಡುತ್ತೀರಿ ನೀವು ರಿಟರ್ನ್ ನಷ್ಟದ ಹೆಚ್ಚಳವನ್ನು ಪಡೆಯುತ್ತೀರಾ ಅಥವಾ ರಿಟರ್ನ್ ನಷ್ಟದ ಇಳಿಕೆಯನ್ನು ಪಡೆಯುತ್ತೀರಾ ನಿಸ್ಸಂಶಯವಾಗಿ ನಿಮ್ಮ ಗುರಿಯು ಈ ಎಳೆಯುವ ಮೂಲಕ ನೀವು ಚಾರ್ಟ್ನ ಮಧ್ಯಕ್ಕೆ ಬರುವುದು ಆಗಿದೆ ಆದ್ದರಿಂದ ಅದು ಹೊಂದಾಣಿಕೆ ಸಂಯುಕ್ತ ಹೊಂದಾಣಿಕೆ ಆಗಿರುತ್ತದೆ ಅಲ್ಲಿ ಯಾವುದೇ ಪ್ರತಿಫಲನವಿಲ್ಲ ಏಕೆಂದರೆ ಸ್ಮಿತ್ ಚಾರ್ಟ್ನ ಕೇಂದ್ರ ಎಂದರೆ ಅವುಗಳ ಪ್ರತಿಫಲನ ಗುಣಾಂಕವು ಶೂನ್ಯವಾಗಿರುತ್ತದೆ ಆದ್ದರಿಂದ ಈ ಎಳೆಯುವಿಕೆಯ ಮೂಲಕ ನೀವು 1 ಭಾಗದಿಂದ ಇನ್ನೊಂದಕ್ಕೆ ಬರಬಹುದು ಈಗ 1 ಭಾಗದೊಂದಿಗೆ ಈ ಪ್ರತಿರೋಧ ಹೊಂದಾಣಿಕೆಯ ಜಾಲ ಇದು ಸಮಸ್ಯಾತ್ಮಕವಾಗಿದೆ ಏಕೆಂದರೆ ಏಕ ಭಾಗದಿಂದ ಪ್ರತಿರೋಧವನ್ನು ಕೇಂದ್ರಕ್ಕೆ ಎಳೆಯುವ ಸಣ್ಣ ಅವಕಾಶ ಏಕೆಂದರೆ 1 ದಿಕ್ಕಿನಲ್ಲಿ ನೀವು ಒಂದೇ ಅಂಶದಿಂದ ಎಳೆಯಬಹುದು ಮೂಲ ಪ್ರತಿರೋಧವು ಆರ್ 1ಕ್ಕೆ ಸಮಾನವಿದ್ದ ಅಥವಾ ಜಿಯು 1ಕ್ಕೆ ಸಮಾನವಿದ್ದ ವಲಯದಲ್ಲಿರಬೇಕು ಆಗ ಮಾತ್ರ ನೀವು ಇವುಗಳೊಂದಿಗೆ ಪರಿಪೂರ್ಣವಾದ ಸಂಯುಕ್ತ ಹೊಂದಾಣಿಕೆಯನ್ನು ಮಾಡಬಹುದು ಮೂಲ ಪ್ರತಿರೋಧವು ಸ್ಥಿರ ಪ್ರತಿರೋಧ ಅಥವಾ ಸ್ಥಿರ ಪ್ರತಿಕ್ರಿಯಾತ್ಮಕ ವಲಯದಲ್ಲಿ ಇಲ್ಲದಿದ್ದರೆ ಒಂದೇ ಅಂಶದಿಂದ ಏಕಾಂಗಿಯಾಗಿ ಎಳೆಯುವ ಮೂಲಕ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಆದರೆ ನಾವು 1 ಭಾಗದ ಬದಲಿಗೆ 2 ಭಾಗದ ಪ್ರತಿರೋಧ ಹೊಂದಾಣಿಕೆಯ ಜಾಲವನ್ನು ಬಳಸಿದರೆ ಇಡೀ ಆಟವು ಬದಲಾಗುತ್ತದೆ ಆದ್ದರಿಂದ 2 ಭಾಗಗಳೊಂದಿಗೆ ಕಿರಿದಾದ ಬ್ಯಾಂಡ್ ಪ್ರತಿರೋಧ ಹೊಂದಾಣಿಕೆಯು ಹೆಚ್ಚು ಪ್ರಾಯೋಗಿಕವಾಗಿದೆ ಇದನ್ನು ಸಾಮಾನ್ಯವಾಗಿ ಎಲ್ ವಿಭಾಗ ಎಂದು ಕರೆಯಲಾಗುತ್ತದೆ ವಾಸ್ತವವಾಗಿ ಎಲ್ ಆದರೆ ಕೆಲವೊಮ್ಮೆ ಉಚ್ಚರಿಸುವಾಗ ಇದನ್ನು ಈಎಲ್ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಮೂಲತಃ ಈಎಲ್ ವಿಭಾಗದಲ್ಲಿ ನೀವು 1 ಆರ್ಮ್ 1 ಶಾಖೆಯನ್ನು ಹೊಂದಿದ್ದೀರಿ ಅಂದರೆ 1 ಸರಣಿ ಅಂಶ 1 ಸಮಾನಾಂತರ ಅಂಶವನ್ನು ಹೊಂದಿದ್ದೀರಿ ಈಗ ಎಲ್ ವಿಭಾಗದ ಅಂತಹ 8 ಸಾಧ್ಯತೆಗಳಿವೆ ನೀವು ಎಲ್ಲಾ ಬಲಭಾಗವನ್ನು ಲೋಡ್ ಎಂದು ನೋಡಬಹುದು ಆದ್ದರಿಂದ ನೀವು ಸರಣಿ ಸಿ ಅನ್ನು ಹೊಂದಿದ್ದೀರಿ ಸರಣಿ ಮತ್ತು ಸಮಾನಾಂತರ ಎರಡೂ ಅಂದರೆ ಆರ್ಮ್ ಮತ್ತು ಶಾಖೆ ಎರಡೂ ಸಿ ಎರಡೂ ಎಲ್ ಮೊದಲನೆಯದು ಎಲ್ ಎರಡನೆಯದು ಎಲ್ ಅಥವಾ ವಿವಿಧ ಸಂಯೋಜನೆಗಳನ್ನು ಹೊಂದಿದ್ದೀರಿ ಆದ್ದರಿಂದ ನಾನು ಇಲ್ಲಿ ನೋಡಿದಂತೆ ಅಂತಹ 8 ಸಂಯೋಜನೆಗಳು ಇರುತ್ತವೆ ಆದ್ದರಿಂದ 8 ಎಲ್ ವಿಭಾಗ ಹೊಂದಾಣಿಕೆಯ ಜಾಲಗಳು ಸಾಧ್ಯವಿವೆ ಅದರಿಂದ ನೀವು ಆರಿಸಿಕೊಳ್ಳಬಹುದು ಈಗ ಯಾವ 1ಅನ್ನು ಯಾವ ಹಂತದಲ್ಲಿ ಆರಿಸಬೇಕು ಅದಕ್ಕಾಗಿ ವಾಸ್ತವವಾಗಿ ಸ್ಮಿತ್ ಚಾರ್ಟ್ಅನ್ನು ನಾಲ್ಕು ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಆ ಪ್ರದೇಶಗಳನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ ಎಂದು ನೀವು ನೋಡುವಂತೆ ಈ ಎಲ್ಲಾ ಪ್ರದೇಶಗಳನ್ನು ಊಹಿಸಿದರೆ ಪ್ರದೇಶ ಒಂದು ಇದರರ್ಥ ನಾವು 1 ಪ್ಲಸ್ ಜೆ ಬಿ ಎಂದು ಕರೆಯುವ ಆ ವಲಯವನ್ನು ನೀವು ಅಡ್ಮಿಟಂಸ್ ಚಾರ್ಟ್ನಲ್ಲಿ ಹೊಂದಿದ್ದರೆ ಇದರರ್ಥ ಸ್ಮಿತ್ ಚಾರ್ಟ್ನ ಎಡಭಾಗವು ಕೇಂದ್ರದ ಮೂಲಕ 1 ಪರಿಧಿಯಾಗಿ ಮತ್ತು ಸ್ಮಿತ್ ಚಾರ್ಟ್ನ ಎಡತುದಿಯನ್ನು 1 ಪರಿಧಿಯಾಗಿ ಹಾದುಹೋಗುತ್ತದೆ ಆಗ ನೀವು ಆ ವಲಯವನ್ನು ಚಿತ್ರಿಸಿದರೆ ಅದು ಪ್ರದೇಶ 1 ಆಗುತ್ತದೆ ಪ್ರದೇಶ 2ರ ಭೇದಿಸುವಿಕೆಯು ಶೀಘ್ರದಲ್ಲೇ ಆಗುತ್ತದೆ ಇದು ಸಾಮಾನ್ಯವಾಗಿ ಪ್ರಮಾಣಿತ ಪ್ರತಿರೋಧ ಸ್ಮಿತ್ ಚಾರ್ಟ್ನಲ್ಲಿ ನಮ್ಮ 1 ಪ್ಲಸ್ ಜೆ ಬಿ ವೃತ್ತವಾಗಿದೆ ಅದೇ ರೀತಿ 3 ಮತ್ತು 4 ನೀವು ನೋಡಬಹುದು ಈಗ ನಿಮ್ಮ ಮೂಲ ಪ್ರತಿರೋಧದ ಆಧಾರದ ಮೇಲೆ ಆ ಸಮಯದಲ್ಲಿ ನೀವು ಈ ವಿಷಯಗಳನ್ನು ನಿರ್ಧರಿಸುತ್ತೀರಿ ಆದ್ದರಿಂದ ನಿಮ್ಮ ಮೂಲ ಪ್ರತಿರೋಧವು ಪ್ರದೇಶ 1ರ ಮೇಲೆ ಬಿದ್ದರೆ ನೀವು 1 ತಂತ್ರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಂತರ ಪ್ರದೇಶ 2 ಪ್ರದೇಶ 3 ಪ್ರದೇಶ 4 ಆದ್ದರಿಂದ ನಿಮ್ಮ ಮೊದಲ ಪ್ರತಿರೋಧವು ಯಾವ ಹಂತದಲ್ಲಿ ಅದನ್ನು ಅವಲಂಬಿಸಿ ನೀವು ಆ 8ರಲ್ಲಿ 1ಅನ್ನು ಆಯ್ಕೆ ಮಾಡಬಹುದು ನಾವು ಮುಂದುವರಿಯೋಣ ಆದ್ದರಿಂದ ಇಲ್ಲಿ ನಾವು ನೋಡಿದ್ದೇವೆ ಸ್ಮಿತ್ ಚಾರ್ಟ್ನಲ್ಲಿ ಈ ನಾಲ್ಕು ಪ್ರದೇಶಗಳು ಪ್ರದೇಶ 1 ಪ್ರದೇಶ 2 ನಾವು ಹೇಳಿದಂತೆ ಪ್ರದೇಶ 1ರಲ್ಲಿ ಮೂಲತಃ ನಮ್ಮಲ್ಲಿ ಆರ್ 1ಕ್ಕಿಂತ ಕಡಿಮೆ ಇದೆ ಆರ್ ಎಂದರೆ ಎಕ್ಸ್ ಎಂದರೆ ಇತ್ಯಾದಿ ಆದ್ದರಿಂದ ಅದು ಕಡಿಮೆ ಪ್ರತಿರೋಧದ ಭಾಗವಾಗಿದೆ ಪ್ರದೇಶ 2 ಹೆಚ್ಚಿನ ಪ್ರತಿರೋಧದ ಭಾಗವಾಗಿದೆ ಪ್ರದೇಶ ಮೂರು ಕಡಿಮೆ ಪ್ರತಿರೋಧ ಮತ್ತು ಕಡಿಮೆ ವಾಹಕತೆಯ ಭಾಗವಾಗಿದೆ ಮತ್ತು ಪ್ರದೇಶ ನಾಲ್ಕು ಕಡಿಮೆ ಪ್ರತಿರೋಧ ಮತ್ತು ಕಡಿಮೆ ವಾಹಕತೆಯ ಭಾಗವಾಗಿದೆ ಆದ್ದರಿಂದ ಅದನ್ನು ಆಧರಿಸಿ ಈ ನಾಲ್ಕು ಪ್ರದೇಶಗಳಿವೆ ಈಗ ಇದು ಪ್ರದೇಶ 1 ನಾನು ಪ್ರದೇಶ 1ರಲ್ಲಿ ಇದ್ದರೆ ಮತ್ತೆ ಪಿ ಈಗ ಅದು ಪ್ರದೇಶ 1ರಲ್ಲಿ ಇರುವುದರಿಂದ ನಾವು ಅದನ್ನು ಎಂದು ಕರೆಯುತ್ತೇವೆ ಇದರರ್ಥ ಮೂಲ ಪ್ರತಿರೋಧವು ಇಲ್ಲಿದೆ ಈಗ ಅಂತಿಮವಾಗಿ ನಾನು ಚಾರ್ಟ್ನ ಮೂಲ ಭಾಗಕ್ಕೆ ಬರಲು ಬಯಸುತ್ತೇನೆ ಆದ್ದರಿಂದ ನನಗೆ 2 ಮಾರ್ಗಗಳಿವೆ ಒಂದೋ ನನ್ನನ್ನು ಈ ರೀತಿ ಎಳೆಯಬಹುದು ಮತ್ತು ನಂತರ ನಾನು ಕೇಂದ್ರಕ್ಕೆ ಬರುತ್ತೇನೆ ಆದ್ದರಿಂದ ನಾನು ಅದನ್ನು ಮತ್ತೆ ಮಾಡುತ್ತಿದ್ದೇನೆ ಎಂದು ನೀವು ನೋಡುತ್ತೀರಿ ದಿಂದ ನನ್ನನ್ನು ಎಳೆಯಲಾಗುವುದು 1 ಅಂಶದಿಂದ ನನ್ನನ್ನು ವಿವಿಧ ರೀತಿಯಲ್ಲಿ ಎಳೆಯಬಹುದು ಎಂದು ನನಗೆ ತಿಳಿದಿದೆ ಆದ್ದರಿಂದ ನನ್ನನ್ನು ಇಲ್ಲಿಂದ ಮೇಲಕ್ಕೆ ಎಳೆಯಲಾಗುತ್ತದೆ ನಾನು ಆ 1 ಪ್ಲಸ್ ಜೆ ಬಿ ಅನ್ನು ಆ ವಲಯವನ್ನು ಸ್ಪರ್ಶಿಸುತ್ತೇನೆ ಅದು ಪ್ರತಿಫಲಿತ 1 ಆಗಿದೆ ಈ ಸ್ಥಿರ 1 ವಲಯ ಮತ್ತು ಅಲ್ಲಿಂದ ನಾನು ಕೇಂದ್ರಕ್ಕೆ ಬರುತ್ತೇನೆ ಅಥವಾ ಅದರ ಬದಲಾಗಿ ನಾನು ಇಲ್ಲಿಂದಲೂ ಇಲ್ಲಿಗೆ ಬರಬಹುದು ಇಲ್ಲಿಯವರೆಗೆ ಮತ್ತು ನಂತರ ನನ್ನನ್ನು ಕೇಂದ್ರಕ್ಕೆ ಎಳೆಯಬಹುದು ಆದ್ದರಿಂದ ನನ್ನಲ್ಲಿ ಅಂತಹ 2 ಪರ್ಯಾಯಗಳಿವೆ ಮೊದಲ ಪರ್ಯಾಯ ಈಗ ಮತ್ತೆ ನೀವು ಆ ಒಂದೇ ಭಾಗಕ್ಕೆ ಹೋದರೆ ಎಳೆಯುವಿಕೆಯು ಹೇಗಿದೆ ಆದ್ದರಿಂದ ನಾನು ಒಂದು ಭಾಗದಿಂದ ಪ್ರದಕ್ಷಿಣಾಕಾರವಾಗಿ ಎಳೆಯಲು ಬಯಸಿದರೆ ನಾನು ಸರಣಿ ಆರ್ಮ್ನಲ್ಲಿ ಹೊಂದಿರಬೇಕು ಮತ್ತು ನಂತರ ನಾನು ಪ್ರದಕ್ಷಿಣಾಕಾರವಾಗಿ ಎಳೆಯಲು ಬಯಸಿದರೆ ಅದು ಸಮಾನಾಂತರ ಶಾಖೆಯಲ್ಲಿರಬೇಕು ಅದು ಆಗಿದೆ ಆದ್ದರಿಂದ ಬಲ ಭಾಗದಲ್ಲಿನ ಮೊದಲ ಸರ್ಕ್ಯೂಟ್ ಆ ನನ್ನ ಆಯ್ಕೆಯಾಗಿದೆ ಅಥವಾ ಎರಡನೆಯ 1 ಎಂದರೆ ನಾನು ಈ ರೀತಿ ಎಳೆಯಬೇಕಾಗುತ್ತದೆ ಆದ್ದರಿಂದ ಈ ಆಂಟಿ ಕ್ಲಾಕ್ ವೈಸ್ ಚಲನೆಯನ್ನು ಎಳೆಯಲು ನಾನು ಬಯಸಿದರೆ ನನಗೆ ಸರಣಿಯ ಭಾಗದಲ್ಲಿ ಮತ್ತು 1 ಸಮಾನಾಂತರ ಅಗತ್ಯವಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಇದು ಅಥವಾ ಈ ಎರಡನೆಯದು ನನ್ನ ಆಯ್ಕೆಯಾಗಿದೆ ಈಗ ನೀವು ಯಾವ 1ಅನ್ನು ಆರಿಸುತ್ತೀರಿ ಎಂಬುವುದು ನಿಮಗೆ ಬಿಟ್ಟದ್ದು ಈ 2ರ ಆವರ್ತನ ಪ್ರತಿಕ್ರಿಯೆಗಳು ಸಾಮಾನ್ಯವಾಗಿ ವಿಭಿನ್ನವಾಗಿವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಅದರಿಂದ ನೀವು ಉಲ್ಲೇಖವನ್ನು ರೂಪಿಸಬೇಕು ಮತ್ತು ನೋಡಬೇಕು ಸಾಮಾನ್ಯವಾಗಿ ಹೆಬ್ಬೆರಳಿನ 1 ನಿಯಮವು ಆ ಎಲ್ ಮತ್ತು ಸಿಗಳ ಕಡಿಮೆ ಮೌಲ್ಯಗಳನ್ನು ಯಾವ 1 ನಿಮಗೆ ನೀಡುತ್ತದೆ ಎಂಬುವುದನ್ನು ನೋಡಲು ಪ್ರಯತ್ನಿಸುತ್ತದೆ ಇದರರ್ಥ ನೀವು ಎಳೆಯುವಾಗ ಡಿಸ್ಕ್ ಹೆಚ್ಚು ಎಳೆಯುವುದಿಲ್ಲ ಆದ್ದರಿಂದ ನೀವು ಕನಿಷ್ಠ ಮಾರ್ಗವನ್ನು ತೆಗೆದುಕೊಳ್ಳಬಹುದು ಆದರೆ ಅದು ಯಾವಾಗಲೂ ಹೆಬ್ಬೆರಳಿನ ನಿಯಮವಾಗಿದೆ ಅದು ಯಾವಾಗಲೂ ಮಾನ್ಯವಾಗಿಲ್ಲ ಹೆಚ್ಚು ಅರ್ಥಪೂರ್ಣವೆಂದರೆ ನೀವು ಯಾವಾಗಲೂ ಆವರ್ತನ ಪ್ರತಿಕ್ರಿಯೆಯನ್ನು ಯೋಜಿಸಬಹುದು ಮತ್ತು ನಿಮಗೆ ಹೆಚ್ಚಿನದನ್ನು ನೀಡುವ 1ಅನ್ನು ಆರಿಸುವ ಮೂಲಕ ಉತ್ತಮ ಅಥವಾ ವಿಶಾಲವಾದ ಬ್ಯಾಂಡ್ ವಿಡ್ತ್ ವಿಷಯಗಳಾಗಿರಲು ಪ್ರಯತ್ನಿಸಬಹುದು ಪ್ರದೇಶ 2ರಲ್ಲಿ ಅದೇ ವಿಷಯ ನೀವು ಮೂಲತಃ ಪ್ರದೇಶ 2ರಲ್ಲಿ ಇದ್ದರೆ ಅಂದರೆ ಪಾಯಿಂಟ್ನಲ್ಲಿ ನೀವು 2 ರೀತಿಯಲ್ಲಿ ನಿಂದ ಎಳೆಯಬಹುದು ಎಂದು ನೀವು ನೋಡುತ್ತೀರಿ ನೀವು ಡಿ ಪಾಯಿಂಟ್ಗೆ ಇಳಿಯಬಹುದು ಮತ್ತು ನಂತರ ಡಿಯಿಂದ ಓಗೆ ಅಥವಾ ನಿಂದ ನೀವು ಸಿಗೆ ಹೋಗಬಹುದು ಮತ್ತು ನಂತರ ಸಿನಿಂದ ಓಗೆ ಹೋಗಬಹುದು ಆದ್ದರಿಂದ ಮತ್ತೆ 1 ದಾರಿವಿಷಯದ ಅಂತಿಮ ಗ್ರಾಫ್ಅನ್ನು ನೋಡುವ ಮೂಲಕ ಅಂದರೆ ಈ 1 ಇದು ನಿಜವಾಗಿಯೂ ನೀವು ಯಾವ 1ಅನ್ನು ಎಳೆಯುತ್ತಿದ್ದೀರಿ ಯಾವ ಅಂಶವನ್ನು ಆರಿಸಬೇಕು ಎಂದು ಹೇಳಲು ಸಹಾಯ ಮಾಡುತ್ತದೆ ಅದರಿಂದ ಪ್ರದೇಶ 2ಕ್ಕೆ ನೀವು ಈ 2 ಆಯ್ಕೆಗಳನ್ನು ಹೊಂದಿದ್ದೀರಿ ಎಂಬುವುದನ್ನು ಜನರು ಈಗಾಗಲೇ ಕಂಡುಕೊಂಡಿದ್ದಾರೆ ಪ್ರದೇಶ ಮೂರಕ್ಕೆ ಅದೇ ವಿಷಯ ಯಿಂದ ನೀವು ಸಿಗೆ ಬರಬಹುದು ಮತ್ತು ನಂತರ ಓಗೆ ಅಥವಾ ನೀವು ಬಿಗೆ ಹೋಗಬಹುದು ಮತ್ತು ನಂತರ ಓಗೆ ಅದನ್ನು ಅವಲಂಬಿಸಿ 2 ಆಯ್ಕೆಗಳಿವೆ ಪ್ರದೇಶ 2 ನಾಲ್ಕು ಆಯ್ಕೆಗಳಿವೆ ಆದ್ದರಿಂದ ಈ ಎಲ್ಲದರಲ್ಲೂ ನೀವು ಸಾಮಾನ್ಯ ಹಂತಗಳನ್ನು ಸಂಕ್ಷಿಪ್ತಗೊಳಿಸಿದರೆ ಹಂತ 1ವು ಮೂಲ ಪ್ರತಿರೋಧವನ್ನು ಜಿ 1ಕ್ಕೆ ಸಮನಾಗಿರುವ ವಲಯಕ್ಕೆ ಅಥವಾ ಆರ್ 1ಕ್ಕೆ ಸಮನಾಗಿರುವ ವಲಯಕ್ಕೆ ನಿಮ್ಮ ಸ್ಥಾನವನ್ನು ಅವಲಂಬಿಸಿ ಯಾವುದು ಸೂಕ್ತವೋ ಅದಕ್ಕೆ ಎಳೆಯಿರಿ ನಂತರ ಘಟಕದ ಮುಂದಿನ ಭಾಗದಿಂದ ನಿಮ್ಮನ್ನು ಕೇಂದ್ರಕ್ಕೆ ಎಳೆಯಲಾಗುತ್ತದೆ ಆದ್ದರಿಂದ ಘಟಕದ ಮೊದಲ ಭಾಗವು ನಿಮ್ಮನ್ನು ಆರ್ 1ಕ್ಕೆ ಸಮನಾಗಿರುವ ವಲಯಕ್ಕೆ ಅಥವಾ ಜಿ 1ಕ್ಕೆ ಸಮನಾಗಿರುವ ವಲಯಕ್ಕೆ ತರುತ್ತದೆ ಮತ್ತು ಎರಡನೇ ಭಾಗವು ನಿಮ್ಮನ್ನು ಕೇಂದ್ರಕ್ಕೆ ತರುತ್ತದೆ ಆದ್ದರಿಂದ 1 ಭಾಗವು ಯಾವಾಗಲೂ ಸರಣಿಯಲ್ಲಿರುತ್ತದೆ ಮತ್ತೊಂದು ಭಾಗವು ಸಮಾನಾಂತರವಾಗಿರುತ್ತದೆ ಈಗ ಮೊದಲ ಭಾಗವನ್ನು ಸರಣಿ ಅಥವಾ ಸಮಾನಾಂತರವಾಗಿ ಆಯ್ಕೆ ಮಾಡುವುದು ನಿಮಗೆ ಬಿಟ್ಟದ್ದು ಆದ್ದರಿಂದ ಎ ಎಲ್ಲಾ ವಿನ್ಯಾಸಗಳನ್ನು ನೀವು ನೋಡುತ್ತೀರಿ ಮೊದಲನೆಯದು ಅಂದರೆ ಲೋಡ್ನಿಂದ ಮೊದಲ ಸಂಪರ್ಕಿತ 1 ಅದು ಸರಣಿಯಲ್ಲಿದೆಯೇ ಅಥವಾ ಸಮಾನಾಂತರವಾಗಿದೆಯೇ ಅದು ನಿಮ್ಮ ಆಯ್ಕೆಯಾಗಿದೆ ಇವೆಲ್ಲವೂ ಈ ಎರಡರಲ್ಲಿ ಭಿನ್ನವಾಗಿರುವುದನ್ನು ನೀವು ನೋಡುತ್ತೀರಿ ಆದರೆ ಯಾವ ಅಂಶಗಳು ಎಂಬುವುದು ನಿಮಗೆ ಬಿಟ್ಟದ್ದು ನಿಮ್ಮ ಮೂಲ ಪ್ರತಿರೋಧವು ಪ್ರದೇಶ 1 ಅಥವಾ ಪ್ರದೇಶ 2ರಲ್ಲಿದ್ದರೆ 2 ಭಾಗಗಳು ಅವುಗಳಲ್ಲಿ 1 ಎಲ್ ಆಗಿರುತ್ತದೆ ಮತ್ತು ಇನ್ನೊಂದು ಸಿ ಆಗಿರುತ್ತದೆ ಅದಕ್ಕಾಗಿಯೇ ನಾನು ಈ ಶೀರ್ಷಿಕೆಯನ್ನು ನೀಡಿದ್ದೇನೆ ನೀವು ಎಲ್ಸಿ ನೋಡುತ್ತೀರಿ ಆದ್ದರಿಂದ ಮೊದಲ ಮತ್ತು ಎರಡನೆಯ ಪ್ರದೇಶವು ನಿಮ್ಮ ಆಯ್ಕೆಗಳನ್ನು ಹೊಂದಿರುತ್ತದೆ ಎರಡೂ ಘಟಕಗಳು ವಿರುದ್ಧವಾಗಿರುತ್ತವೆ ಎಲ್ಸಿ ಆದರೆ ನೀವು ಪ್ರದೇಶ 3ರಲ್ಲಿದ್ದರೆ ಎರಡೂ ಭಾಗಗಳು ಸಿ ಆಗಿರುತ್ತವೆ ಮೂಲ ಪ್ರತಿರೋಧ 4 ಆಗಿದ್ದರೆ ಎರಡೂ ಭಾಗಗಳು ಇಂಡಕ್ಟನ್ಸ್ ಆಗಿರುತ್ತವೆ ಈಗ ನೀವು 8 ಸಂಭವನೀಯ ಸ್ಥಳಶಾಸ್ತ್ರವನ್ನು ನಿರ್ಧರಿಸಬಹುದು ಮತ್ತು ಆದ್ದರಿಂದ ನೀವು ಆರಿಸಿದರೆ ಇದನ್ನು ನೀವು ನೋಡುತ್ತೀರಿ ಆದ್ದರಿಂದ ಇದು ಇನ್ನೊಂದು ವಿಷಯ ಕೆಲವು ಸಂದರ್ಭಗಳಲ್ಲಿ ಯಾವಾಗಲೂ ಈ 21 ರಿಂದ ನೀವು ಸರಿಯಾದ ಪ್ರತಿರೋಧ ಹೊಂದಾಣಿಕೆಯನ್ನು ಪಡೆಯಬಹುದು ಎಂದು ಖಾತರಿಪಡಿಸಲಾಗುವುದಿಲ್ಲ ಅಂದರೆ ಯಾವಾಗಲೂ ನೀವು ಕೇಂದ್ರಕ್ಕೆ ಬರಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ಸಹಾಯ ಮಾಡುವ ಒಂದು ಪಟ್ಟಿ ಇಲ್ಲಿದೆ ನೀವು ಪ್ರದೇಶದಲ್ಲಿದ್ದರೆ ಎರಡನೇ ಕಾಲಮ್ವು ನೀವು ಆ ಪ್ರದೇಶದಲ್ಲಿದ್ದರೆ ಮತ್ತು ಮೊದಲ ಕಾಲಮ್ನಲ್ಲಿರುವ ಸ್ಥಳಶಾಸ್ತ್ರವನ್ನು ನೀವು ಆರಿಸಿದರೆ ನಂತರ ನೀವು ಹೊರಬರಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತದೆ ಆದರೆ ಮೂರನೆಯ ಕಾಲಮ್ವು ನೀವು ಆ ಪ್ರದೇಶಗಳ ಪ್ರದೇಶದಲ್ಲಿದ್ದರೆ ಮತ್ತು ಅನುಗುಣವಾದ ಸ್ಥಳಶಾಸ್ತ್ರವನ್ನು ಆರಿಸಿದರೆ ಹೊರಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಅವುಗಳನ್ನು ನಿಷೇಧಿತ ಪ್ರದೇಶಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ನಿಷೇಧಿತ ಪ್ರದೇಶದಲ್ಲಿದ್ದರೆ ಆ ಸ್ಥಳಶಾಸ್ತ್ರದಿಂದ ನೀವು ಹೊರಬರಲು ಸಾಧ್ಯವಿಲ್ಲ ಆದ್ದರಿಂದ ಇದರರ್ಥ ಮತ್ತು ಇತರ ಕೆಲವು ಪರಿಗಣನೆಗಳೆಂದರೆ ಸ್ಥಳಶಾಸ್ತ್ರ 78 ನೀವು ಇಲ್ಲಿ 7 ಮತ್ತು 8ಅನ್ನು ನೋಡುತ್ತೀರಿ ಎಂದರೆ ಎರಡೂ ಘಟಕಗಳು ಇಂಡಕ್ಟನ್ಸ್ಗಳಾಗಿವೆ ಈಗ ಹೆಚ್ಚಿನ ಆವರ್ತನಗಳಲ್ಲಿ ಇಂಡಕ್ಟನ್ಸ್ಅನ್ನು ತಯಾರಿಸುವುದು ಕಷ್ಟವಾಗಿದೆ ಇಂಡಕ್ಟನ್ಸ್ ಗಳು ಕೆಪಾಸಿಟನ್ಸ್ಗಳಿಗಿಂತ ದುಬಾರಿಯಾಗಿದೆ ಆದ್ದರಿಂದ 7 ಮತ್ತು 8ಅನ್ನು ಸಾಮಾನ್ಯವಾಗಿ ಜನರು ತಪ್ಪಿಸುತ್ತಾರೆ ಇವುಗಳು ದುಬಾರಿಯಾಗಿವೆ ನಂತರ ಡಿಸಿ ಬ್ಲೋಕ್ಕಿಂಗ್ ಡಿಸಿ ಷಾರ್ಟ್ ಸರ್ಕ್ಯೂಟಿಂಗ್ ಡಿಸಿ ಫೀಡಿಂಗ್ ಇವುಗಳು ಸಹ ಇತರ ವಿಷಯಗಳಾಗಿವೆ ಏಕೆಂದರೆ ಕೆಪಾಸಿಟರ್ಗಳನ್ನು ಕೆಲವೊಮ್ಮೆ ಡಿಸಿ ಬ್ಲೋಕ್ಕಿಂಗ್ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ ಆದ್ದರಿಂದ ನೀವು ಕೆಪಾಸಿಟರ್ಗಳನ್ನು ಹೊಂದಿಲ್ಲದಿದ್ದರೆ ಡಿಸಿಯನ್ನು ನಿರ್ಬಂಧಿಸುವುದು ಸಮಸ್ಯೆ ಇತ್ಯಾದಿ ಆಗಿರಬಹುದು ಎಲ್ ನಿಮಗೆ ತಿಳಿದಿದೆ ನಿಮ್ಮಲ್ಲಿ ಎರಡೂ ಎಲ್ ಇದ್ದರೆ ನೀವು ಡಿಸಿ ಷಾರ್ಟ್ ಸರ್ಕ್ಯೂಟಿಂಗ್ ಇತ್ಯಾದಿಗಳನ್ನು ಹೊಂದಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅದರ ಆಧಾರದ ಮೇಲೆ ಈಗ ನಿಷೇಧಿತ ಪ್ರದೇಶಗಳು 2 ವಿಭಾಗಗಳ ಹೊಂದಾಣಿಕೆಯ ಮಿತಿಗಳಾಗಿವೆ ಯಾವಾಗಲೂ ನೀವು ಯಾವುದೇ ಸ್ಥಳಶಾಸ್ತ್ರದಿಂದ ಹೊರಬರಲು ಸಾಧ್ಯವಾಗುತ್ತದೆ ಎಂದು ಖಾತರಿಪಡಿಸುವುದಿಲ್ಲ ಆದರೆ ನೀವು ಸರಿಯಾದ ಸ್ಥಳಶಾಸ್ತ್ರವನ್ನು ಆರಿಸಿದರೆ ನೀವು ನಿಷೇಧಿತ ಪ್ರದೇಶದಲ್ಲಿ ಇರುವುದಿಲ್ಲ ಆದ್ದರಿಂದ ಅಲ್ಲಿ ನೀವು ಕೆಲವು ಆಯ್ಕೆಗಳನ್ನು ಹೊಂದಿದ್ದೀರಿ ಆದರೆ ಇದು 2 ಭಾಗಗಳಿಂದ ನೀವು ಯಾವಾಗಲೂ ಹೊಂದಾಣಿಕೆಯನ್ನು ಹೊಂದಲು ಸಾಧ್ಯವಿಲ್ಲ ಎಂಬ ಮಿತಿಯಾಗಿದೆ ಅದಕ್ಕಾಗಿಯೇ ಮೂರು ಭಾಗಗಳಿಂದ ನಿರ್ಮಿಸಲಾದ ಪ್ರತಿರೋಧ ಹೊಂದಾಣಿಕೆಯ ಜಾಲವು ಉತ್ತಮವಾಗಿದೆ ಇವೆಲ್ಲಾ ನಾವು ಪಟ್ಟಿ ಮಾಡಿದ ಸಂಭವನೀಯ ಸ್ಥಳಶಾಸ್ತ್ರಗಳಾಗಿವೆ ಇದು ಕೇವಲ ನಿಮ್ಮ ಉಲ್ಲೇಖಕ್ಕಾಗಿ ಆಗಿದೆ ನಿಮ್ಮಲ್ಲಿ ಯಾರಾದರೂ ಇದನ್ನು ಇಲ್ಲಿ ಪ್ರಯತ್ನಿಸಿದರೆ ಸಂಖ್ಯೆ 3ರ ಸ್ಥಳಶಾಸ್ತ್ರದಂತೆ ಅಲ್ಲಿ ಕೆಲವು ಪ್ರಕರಣಗಳಿವೆ ಮತ್ತು ಪೈ ಪ್ರಕಾರ ಮತ್ತು ಟಿ ಪ್ರಕಾರ ಎರಡರಲ್ಲೂ ಸ್ಥಳಶಾಸ್ತ್ರ ಸಂಖ್ಯೆ 3ಅನ್ನು ನೀವು ನೋಡಬಹುದು ಅಲ್ಲಿ ಯಾವುದೇ ನಿಷೇಧಿತ ಪ್ರದೇಶಗಳಿಲ್ಲ ಆದ್ದರಿಂದ ಎಲ್ಲವೂ ಸಾಧ್ಯವಿದೆ ನೀವು ಮೂಲ ಪ್ರತಿರೋಧದಲ್ಲಿ ಸ್ಮಿತ್ ಚಾರ್ಟ್ನಲ್ಲಿ ಎಲ್ಲೇ ಇದ್ದರೂ ಅದನ್ನು ಯಾವಾಗಲೂ ಈ ಸ್ಥಳಶಾಸ್ತ್ರಕ್ಕೆ ಹೊಂದಿಸಬಹುದು ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಎಲ್ ವಿಭಾಗದ ಹೊಂದಾಣಿಕೆಯನ್ನು ನೋಡಲು ಪ್ರಯತ್ನಿಸಿದ್ದೇವೆ ಅಂದರೆ ಎಲ್ಸಿ ಜಾಲದ ಮೂಲಕ ಪ್ರತಿರೋಧ ಹೊಂದಾಣಿಕೆಯನ್ನು ಹೇಗೆ ಮಾಡುವುದು ಎಂಬುವುದನ್ನು ಪ್ರಯತ್ನಿಸಿದ್ದೇವೆ ಆದ್ದರಿಂದ ಮೂಲ ಮತ್ತು ಲೋಡ್ ಅವುಗಳ ಪ್ರತಿರೋಧವು ನಿಮ್ಮ ಕೈಯಲ್ಲಿ ಇಲ್ಲದಿದ್ದರೆ ನೀವು ಪ್ರತಿರೋಧ ಹೊಂದಾಣಿಕೆಯ ಜಾಲವನ್ನು ಹಾಕಬಹುದು ಆದರೆ ನೀವು ಅವುಗಳಿಗೆ ಒಂದು ಸಂಯುಕ್ತ ಹೊಂದಾಣಿಕೆ ಮಾಡಲು ಬಯಸಿದರೆ ನೀವು ಸರಿಯಾದ ಎಲ್ಸಿ ಜಾಲವನ್ನು ಹಾಕಬಹುದು ಆದ್ದರಿಂದ ಆ ಮೂಲವು ಸಂಯೋಜಿತ ಹೊಂದಾಣಿಕೆಯ ಜಾಲವನ್ನು ಸಹ ನೋಡುತ್ತದೆ ಅಂತೆಯೇ ಪ್ರತಿರೋಧ ಹೊಂದಾಣಿಕೆಯ ಜಾಲವು ಅಭಿವೃದ್ಧಿಗೊಳ್ಳುತ್ತಿರುವುದನ್ನು ಲೋಡ್ ನೋಡುತ್ತದೆ ಇದು ನನಗೆ ಸಂಯುಕ್ತ ಹೊಂದಾಣಿಕೆಯ ಮೂಲವನ್ನು ನೀಡುತ್ತದೆ ಆದ್ದರಿಂದ ಶಕ್ತಿ ವರ್ಗಾವಣೆ ಎರಡೂ ಇರಬಹುದು ಆಂತರಿಕವಾಗಿ ಪ್ರತಿರೋಧ ಹೊಂದಾಣಿಕೆ ಜಾಲದ ಒಳಗೆ ಪ್ರತಿಫಲನಗಳು ಮತ್ತು ವಿಷಯಗಳು ಇರಬಹುದು ಅದರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ ಏಕೆಂದರೆ ನಮ್ಮ ಕೆಲಸವು ಮೂಲದಿಂದ ಲೋಡ್ಗೆ ಸಾಗಿಸುವುದು ಆಗಿದೆ ಅದನ್ನು ಪ್ರತಿರೋಧ ಹೊಂದಾಣಿಕೆಯ ಜಾಲದಿಂದ ಸಾಧಿಸಲಾಗುತ್ತದೆ ಆದ್ದರಿಂದ ಇದು ಈ ಹೊಂದಾಣಿಕೆಯನ್ನು ಮಾಡಲು ನಿಷ್ಕ್ರಿಯ ಘಟಕಗಳನ್ನು ಬಳಸುವುದು ಆಗಿದೆ ಮುಂದಿನ ಉಪನ್ಯಾಸದಲ್ಲಿ ಇದೇ ರೀತಿಯ ಹೊಂದಾಣಿಕೆಯನ್ನು ಮಾಡಲು ನಾವು ವಿತರಿಸಿದ ಘಟಕಗಳನ್ನು ಹೇಗೆ ಬಳಸಬಹುದು ಎಂಬುವುದನ್ನು ನೋಡೋಣ